ಉಪನ್ಯಾಸ ಸಂಖ್ಯೆ ಹದಿನೇಳರ ಜೈವಿಕರಿಯಾಕ್ಟರ್ ಗಳ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಗೆ ಸುಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಅಭ್ಯಾಸದ ಸಮಸ್ಯೆ 4 1 ಪರಿಹರಿಸಿದ್ದೇವೆ ಹಿಂದಿನ ಉಪನ್ಯಾಸದಲ್ಲಿ ತಾಪಮಾನ ಪಿಹೆಚ್ ಮಾಧ್ಯಮ ಸಂಯೋಜನೆ ಅಜಿಟೇಷನ್ ಗಾಳಿಯ ಮಟ್ಟ ಮತ್ತು ಕರಗಿದ ಆಮ್ಲಜನಕದ ಮಟ್ಟಗಳಂತಹ ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಕೆಲವು ಜೈವಿಕರಿಯಾಕ್ಟರ್ ಪರಿಸರ ಮಾರ್ಪುಕ ಗಳನ್ನು ನಾವು ನೋಡಿದ್ದೇವೆ ಇವುಗಳು ನಿರ್ಣಾಯಕ ಆದ್ದರಿಂದ ಅವುಗಳನ್ನು ಸರಿಯಾಗಿ ಅಳೆಯಬೇಕು ಮತ್ತು ನಿಯಂತ್ರಿಸಬೇಕು ನಾವು ಅದರ ಕೆಲವು ಅಂಶಗಳನ್ನು ನೋಡಿದ್ದೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಕರಗಿದ ಆಮ್ಲಜನಕದ ಅಂಶವನ್ನು ನೋಡಿದ್ದೇವೆ ಡಿಒ ಪ್ರೋಬ್ ಬಗ್ಗೆ ಮಾತನಾಡುವಾಗ ಅದು ಇಲ್ಲಿ ದೋಷದಿಂದಾಗಿ ಅಲ್ಲಿ ಸ್ವಲ್ಪ ಗೊಂದಲವಿತ್ತು ಕ್ಯಾಥೋಡ್ ಪ್ಲಾಟಿನಂ ಮತ್ತು ಆನೋಡ್ ಬೆಳ್ಳಿ ಇದೆ ಕಳೆದ ಬಾರಿ ವ್ಯತ್ಯಾಸವಾಗಿತ್ತು ಎಂದು ನಾನು ಭಾವಿಸುತ್ತೇನೆ ಇಲ್ಲದಿದ್ದರೆ ಅದು ಒಂದೇ ಆಗಿರುತ್ತದೆ ಆದ್ದರಿಂದ ಕ್ಯಾಥೋಡ್ ಪ್ಲಾಟಿನಂ ಆಗಿದೆ ಆನೋಡ್ ಬೆಳ್ಳಿ ಆಗಿದೆ ನಂತರ ಅದು ಹೆಚ್ಚು ಮುಂದಿದೆ ನನ್ನ ಪ್ರಕಾರ ನಾವು ಈ ಅಭ್ಯಾಸ ಸಮಸ್ಯೆ 4 1 ಅದರ ಪರಿಹಾರ ಮತ್ತು ಮುಂತಾದವುಗಳನ್ನು ನೋಡಿದ್ದೇವೆ ನಾವು ಇಲ್ಲಿಂದ ಮುಂದೆ ಸಾಗೋಣ ನಾವು ಅಜಿಟೇಷನ್ ಮತ್ತು ಗಾಳಿಯ ಬಗ್ಗೆ ಮಾತನಾಡುವಾಗ ಎರಡೂ ಡಿಒ ಮೇಲೆ ಪರಿಣಾಮ ಬೀರುತ್ತವೆ ಹಾಗೆಯೇ ಅವು ಜೀವಕೋಶಗಳಲ್ಲಿ ಶಿಯರ್ ಒತ್ತಡವನ್ನು ಉಂಟುಮಾಡುತ್ತವೆ ಎಂದು ನಾವು ಹೇಳಿದ್ದೇವೆ ಶಿಯರ್ ಒತ್ತಡ ಎಂದರೆ ನಿಖರವಾಗಿ ಏನು ನೀವು ದ್ರವ ಯಂತ್ರಶಾಸ್ತ್ರದ ಬಗ್ಗೆ ಕೋರ್ಸ್ ಮಾಡಿದ್ದರೆ ನಿಮಗೆ ಈಗಾಗಲೇ ತಿಳಿದಿರುತ್ತದೆ ಆದರೆ ಅದು ಅಪ್ರಸ್ತುತವಾಗುತ್ತದೆ ನಿಮ್ಮ ಹಿನ್ನೆಲೆಗೆ ಅನುಗುಣವಾಗಿ ನೀವು ಅದನ್ನು ಮಾಡಿರಬಹುದು ಅಥವಾ ಮಾಡದಿರಬಹುದು ಶಿಯರ್ ಒತ್ತಡವನ್ನು ಈ ರೀತಿ ಅರ್ಥಮಾಡಿಕೊಳ್ಳೋಣ ನಾವು ಚಪಾತಿ ಹಿಟ್ಟಿನ ಚೆಂಡನ್ನು ಅಥವಾ ರೊಟ್ಟಿ ಹಿಟ್ಟನ್ನು ತೆಗೆದುಕೊಂಡು ಆ ಹಿಟ್ಟಿನ ಚೆಂಡನ್ನು ನಿಮ್ಮ ಅಂಗೈಗಳ ನಡುವೆ ಇರಿಸಿ ಸರಿ ನಾ ಈ ಈ ರೀತಿಯಾಗಿ ಮಾಡಿ ತದನಂತರ ನಾವು ಅಂಗೈಗಳನ್ನು ಸ್ವಲ್ಪ ಒತ್ತಿದಾಗ ಮತ್ತು ವಿರುದ್ಧ ದಿಕ್ಕುಗಳಲ್ಲಿ ಚಲಿಸಿದಾಗ ಚೆಂಡಿಗೆ ಏನಾಗುತ್ತದೆ ಚೆಂಡು ವಿರೂಪಗೊಳ್ಳುತ್ತದೆ ಚಪಾತಿ ಹಿಟ್ಟನ್ನು ವಿರೂಪಗೊಳಿಸುತ್ತದೆ ಅಂಗೈಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಾಗ ಉಂಟಾಗುವ ಬರಿಯ ಶಕ್ತಿಗಳಿಂದಾಗಿ ಚೆಂಡು ವಿರೂಪಗೊಳ್ಳುತ್ತದೆ ಚಪಾತಿ ಹಿಟ್ಟಿನ ಚೆಂಡಿನ ಮೇಲ್ಮೈಯಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಗಳಿವೆ ಅದು ಅದನ್ನು ವಿರೂಪಗೊಳಿಸುತ್ತದೆ ಮತ್ತು ಅಂತಹ ಶಕ್ತಿಗಳನ್ನು ಶಿಯರ್ ಶಕ್ತಿಗಳು ಎಂದು ಕರೆಯಲಾಗುತ್ತದೆ ಅವು ಮೇಲ್ಮೈ ಶಕ್ತಿಗಳಾಗಿವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎರಡು ಅಂಗೈಗಳ ನಡುವೆ ಸಾಪೇಕ್ಷ ವೇಗ ಇದ್ದಾಗ ಈ ಅಂಗೈ ಈ ದಿಕ್ಕಿನಲ್ಲಿ ಚಲಿಸುತ್ತಿದೆ ಅಥವಾ ಆದರೆ ವಿಭಿನ್ನ ವೇಗಗಳಲ್ಲಿ ಅದು ಎರಡೂ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿರಬಹುದು ಎಲ್ಲಿಯವರೆಗೆ ಎರಡು ಅಂಗೈಗಳ ನಡುವೆ ಸಾಪೇಕ್ಷ ವೇಗವಿದೆ ನಡುವೆ ಸಿಕ್ಕಿಬಿದ್ದ ಹಿಟ್ಟಿನ ಚೆಂಡು ಶಿಯರ್ ಒತ್ತಡವನ್ನು ಅನುಭವಿಸಲಿದೆ ಅದು ಅಲ್ಲಿ ಹಿಟ್ಟಿನ ಚೆಂಡನ್ನು ವಿರೂಪಗೊಳಿಸಬಹುದು ಜೈವಿಕರಿಯಾಕ್ಟರ್ ನಂತಹ ದ್ರವ ಪರಿಸರದಲ್ಲಿ ಸಾಪೇಕ್ಷ ವೇಗಗಳು ಅಥವಾ ವೇಗದ ಗ್ರೇಡಿಯಂಟ್ ಹೇರಳವಾಗಿ ಅಸ್ತಿತ್ವದಲ್ಲಿವೆ ವೇಗ ಗ್ರೇಡಿಯಂಟ್ ಎಂದರೆ ಒಂದು ನಿರ್ದಿಷ್ಟ ಅಂತರದೊಂದಿಗೆ ವೇಗದಲ್ಲಿನ ವ್ಯತ್ಯಾಸ ಇದು ವೇಗದ ಅಂತರಕ್ಕೆ ಸಂಬಂಧಿಸಿದಂತೆ ವ್ಯುತ್ಪನ್ನವಾಗಿದೆ ಡಿವಿಡಿಎಕ್ಸ್ dvdx ಡಿವಿಡಿವೈ dvdy ಮತ್ತು ಇತ್ಯಾದಿಗಳು ಆದ್ದರಿಂದ ಅವು ವೇಗದ ಗ್ರೇಡಿಯಂಟ್ ಗಳಾಗಿವೆ ವೇಗದ ಗ್ರೇಡಿಯಂಟ್ ಇರುವವರೆಗೆ ಶಿಯರ್ ಒತ್ತಡ ಇರುತ್ತದೆ ಮತ್ತು ಜೀವಕೋಶಗಳು ಶಿಯರ್ ಒತ್ತಡವನ್ನು ಅನುಭವಿಸಲಿವೆ ಆದ್ದರಿಂದ ಶಿಯರ್ ಒತ್ತಡವು ಜೈವಿಕರಿಯಾಕ್ಟರ್ ಪರಿಸರ ದ್ರವ ಪರಿಸರದ ಸಂದರ್ಭದಲ್ಲಿ ನೀಡಲಾಗುತ್ತದೆ ಏಕೆಂದರೆ ಅಲ್ಲಿ ಸಾಕಷ್ಟು ವೇಗದ ಗ್ರೇಡಿಯಂಟ್ ಗಳಿವೆ ದ್ರವವು ಚಲಿಸುತ್ತಿರುವುದರಿಂದ ವೇಗದ ಗ್ರೇಡಿಯಂಟ್ ಗಳನ್ನು ತರಲಾಗುತ್ತದೆ ಅಲ್ಲಿ ಇರುವ ಅಜಿಟೇಷನ್ ನಿಂದ ಅಥವಾ ಉಂಟಾಗುತ್ತಿರುವ ಅಜಿಟೇಷನ್ ನಿಂದ ಅಥವಾ ಬಳಸುತ್ತಿರುವ ಗಾಳಿಯಿಂದಾಗಿ ದ್ರವವು ಚಲಿಸುತ್ತಿದೆ ಗಾಳಿಯಾಡುವಿಕೆಯು ದ್ರವವನ್ನು ಸ್ಥಳಾಂತರಿಸುತ್ತದೆ ಇದು ವೇಗದ ಗ್ರೇಡಿಯಂಟ್ ಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಇದು ಶಿಯರ್ ಒತ್ತಡವನ್ನು ಉಂಟುಮಾಡುತ್ತದೆ ಆದ್ದರಿಂದ ಗಾಳಿ ಮತ್ತು ಅಜಿಟೇಷನ್ ವೇಗದ ಗ್ರೇಡಿಯಂಟ್ ಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ಜೈವಿಕರಿಯಾಕ್ಟರ್ ಗಳಲ್ಲಿ ಶಿಯರ್ ಒತ್ತಡ ಉಂಟುಮಾಡುತ್ತದೆ ಗುಳ್ಳೆ ಒಡೆಯುವಿಕೆ ಗಾಳಿಯ ಗುಳ್ಳೆ ಒಡೆಯುವಿಕೆಯು ಸಹ ಹಾನಿಯನ್ನುಂಟುಮಾಡಬಹುದು ಆದರೆ ಹಾನಿಯು ವಿಭಿನ್ನ ಕಾರ್ಯವಿಧಾನದ ಮೂಲಕ ಅಂದರೆ ಗುಳ್ಳೆ ಒಡೆಯುವಿಕೆಯಿಂದ ಬಿಡುಗಡೆಯಾಗುವ ಶಕ್ತಿಯ ಮೂಲಕ ಆಗುವುದು ಶಿಯರ್ ಒತ್ತಡದ ವಿಷಯದಲ್ಲಿ ಗಾಳಿ ಮತ್ತು ಅಜಿಟೇಷನ್ ಶಿಯರ್ ಒತ್ತಡವನ್ನು ಉಂಟುಮಾಡುತ್ತದೆ ಏಕೆಂದರೆ ಅವು ಜೈವಿಕರಿಯಾಕ್ಟರ್ ನಲ್ಲಿ ವೇಗದ ಗ್ರೇಡಿಯಂಟ್ ಗಳನ್ನು ಉಂಟುಮಾಡುತ್ತವೆ ಆದ್ದರಿಂದ ನಾವು ಶಿಯರ್ ಒತ್ತಡದ ಬಗ್ಗೆ ಚಿಂತಿಸಬೇಕಾಗಿದೆ ಸಸ್ತನಿ ಕೋಶಗಳು ಪ್ರಾಣಿ ಕೋಶಗಳಂತಹ ಕೆಲವು ಜೀವಕೋಶಗಳು ಜೀವಕೋಶದ ಗೋಡೆಯನ್ನು ಅಂದರೆ ಕೋಶ ಪದರ ಹೊಂದಿರುವುದಿಲ್ಲ ಮತ್ತು ಅವು ಶಿಯರ್ ಒತ್ತಡಕ್ಕೆ ಹೆಚ್ಚು ಒಳಗಾಗಬಹುದು ಕೆಲವು ಕೋಶಗಳು ಅವು ಜೀವಕೋಶದ ಗೋಡೆಯನ್ನು ಹೊಂದಿರುವುದರಿಂದ ಅವು ಕಡಿಮೆ ಶಿಯರ್ ಒತ್ತಡಕ್ಕೆ ಒಳಗಾಗಬಹುದು ಇವೆಲ್ಲವೂ ಇರಬಹುದು ಇಲ್ಲದೇ ಇರಬಹುದು ಏಕೆಂದರೆ ಜೀವಕೋಶ ಗೋಡೆಯನ್ನು ಹೊಂದಿದ್ದರೂ ಸಹ ಕಷ್ಟು ಶಿಯರ್ ಒತ್ತಡದ ಪರಿಣಾಮಗಳನ್ನು ಬೀರಬಹುದು ಏಕೆಂದರೆ ಜೀವಕೋಶದ ಗೋಡೆಯು ಕಠಿಣವಾಗಿರುತ್ತದೆ ಇದು ಸುಲಭವಾದ ಚಲನೆಯನ್ನು ಅನುಮತಿಸುವುದಿಲ್ಲ ಮತ್ತು ಒಳಗಿನ ವಿಷಯಗಳು ಮುಕ್ತವಾಗಿ ಚಲಿಸಬೇಕಾದರೆ ಮತ್ತು ಕೋಶ ಗೋಡೆಯು ಅದನ್ನು ಅನುಮತಿಸದಿದ್ದರೆ ಅದು ಒತ್ತಡಕ್ಕೂ ಕಾರಣವಾಗಬಹುದು ಆದ್ದರಿಂದ ಶಿಯರ್ ಒತ್ತಡ ಅಂದರೆ ಎಲ್ಲಾ ಜೀವಕೋಶಗಳು ಜೈವಿಕರಿಯಾಕ್ಟರ್ ಗಳಲ್ಲಿ ಶಿಯರ್ ಒತ್ತಡವನ್ನು ಅನುಭವಿಸುತ್ತವೆ ಕೆಲವು ಸಲ ಶಿಯರ್ ಒತ್ತಡವನ್ನು ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಳಬಲ್ಲವು ಕೆಲವು ಸಲ ಸಾಧ್ಯವಾಗುವುದಿಲ್ಲ ಮತ್ತು ನಾವು ಅದರ ಬಗ್ಗೆ ಜಾಗೃತರಾಗಿರಬೇಕು ಏಕೆಂದರೆ ಅದು ಜೈವಿಕರಿಯಾಕ್ಟರ್ ಯಶಸ್ವಿಯಾಗುತ್ತದೆಯೋ ಇಲ್ಲವೋ ಎಂಬುದನ್ನು ನಿರ್ಧರಿಸುತ್ತದೆ ಇದನ್ನು ಹೇಳಿದ ನಂತರ ಜೈವಿಕರಿಯಾಕ್ಟರ್ ಗಳ ಸ್ಕೇಲ್ ಅಪ್ ಅನ್ನು ನೋಡೋಣ ಸ್ಕೇಲ್ ಅಪ್ ಎಂದರೆ ಏನು ಪ್ರಕ್ರಿಯೆಯನ್ನು ಅಭಿವೃದ್ಧಿಪಡಿಸಿದಾಗ ಇದನ್ನು ಸಾಮಾನ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಲ್ಯಾಬ್ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಬಹುಶಃ ಶೇಕ್ ಫ್ಲಾಸ್ಕ್ನಲ್ಲಿ ಮತ್ತು ಇತ್ಯಾದಿ ತದನಂತರ ಜೈವಿಕರಿಯಾಕ್ಟರ್ ನಲ್ಲಿ ಬಹುಶಃ ಒಂದು ಲೀಟರ್ ಎರಡು ಲೀಟರ್ ಜೈವಿಕರಿಯಾಕ್ಟರ್ ಮತ್ತು ಬಹುಶಃ ಪ್ರಯೋಗಾಲಯದಲ್ಲಿಯೇ ನಮ್ಮಲ್ಲಿ ಹತ್ತು ಇಪ್ಪತ್ತು ಲೀಟರ್ ಜೈವಿಕರಿಯಾಕ್ಟರ್ ಇದ್ದರೆ ಅಲ್ಲಿ ಹತ್ತು ಪಟ್ಟು ಸ್ಕೇಲ್ ಅಪ್ ಇದೆ ಎಂದರ್ಥ ಒಂದು ಲೀಟರ್ನ ಸಣ್ಣ ಪ್ರಮಾಣದಲ್ಲಿ ಕಂಡುಬಂದದ್ದನ್ನು ದೊಡ್ಡ ಪ್ರಮಾಣದಲ್ಲಿ ಅನುವಾದಿಸಬೇಕು ಇದನ್ನೇ ಸ್ಕೇಲ್ ಅಪ್ ಎನ್ನುವುದು ವಿಷಯಗಳನ್ನು ಖಾತ್ರಿಪಡಿಸಿಕೊಳ್ಳಬೇಕು ಸ್ಕೇಲ್ ಅಪ್ ಅನ್ನು ಖಚಿತಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಈ ಪ್ರಕ್ರಿಯೆಯು ಕೈಗಾರಿಕಾ ಮಟ್ಟದಲ್ಲಿ ಕಾರ್ಯಸಾಧ್ಯವಾಗದಿರಬಹುದು ಅಲ್ಲಿ ಸ್ಕೇಲ್ ಅಪ್ ಅನೇಕ ಪ್ರಮಾಣಗಳಲ್ಲಿರಬಹುದು ಕೈಗಾರಿಕಾ ರಿಯಾಕ್ಟರ್ ಗಳು ನಾವು ನೋಡಿದಂತೆ ಒಂದು ಲಕ್ಷ ಎರಡು ಲಕ್ಷ ರಿಯಾಕ್ಟರ್ ಗಳು ಎರಡು ಲಕ್ಷ ಲೀಟರ್ ರಿಯಾಕ್ಟರ್ ಗಳು ಹೀಗೆ ಆಗಿರಬಹುದು ಲ್ಯಾಬ್ ಸ್ಕೇಲ್ ಒಂದು ಲೀಟರ್ ಆಗಿರುತ್ತದೆ ಆದ್ದರಿಂದ ಈ ಸ್ಕೇಲ್ ಅಪ್ ಜೈವಿಕರಿಯಾಕ್ಟರ್ ಗಳ ಪ್ರಮುಖ ಅಂಶವಾಗಿದೆ ಅವುಗಳಲ್ಲಿ ಕೆಲವು ಅಂಶಗಳನ್ನು ನಾವು ನೋಡುತ್ತೇವೆ ವೆಚ್ಚದ ಕಾರಣ ಅವು ಸಣ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡಿವೆ ಪ್ರಕ್ರಿಯೆಯು ಕಾರ್ಯನಿರ್ವಹಿಸಲಿದೆಯೇ ಎಂದು ನಮಗೆ ತಿಳಿದಿಲ್ಲ ಆದ್ದರಿಂದ ಒಳಗೊಂಡಿರುವ ವೆಚ್ಚವನ್ನು ಕಡಿಮೆ ಮಾಡಲು ಮಾಧ್ಯಮ ಕೂಡ ದುಬಾರಿಯಾಗಿದೆ ಆದ್ದರಿಂದ ಪ್ರಕ್ರಿಯೆಗಳನ್ನು ಮೊದಲು ಸಣ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಆದ್ದರಿಂದ ಪ್ರಸ್ತಾಪಿಸಿದಂತೆ ಒಬ್ಬರು ಹೇಗೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬಹುದು ಅನೇಕ ನಿರ್ಣಾಯಕ ಅಂಶಗಳು ಸಣ್ಣ ಪ್ರಮಾಣಕ್ಕಿಂತ ಭಿನ್ನವಾಗಿರಬಹುದು ಅಂದರೆ ಅವುಗಳು ಕೆಲಸ ಮಾಡಿದ ಹಾಗು ಪ್ರದರ್ಶಿಸಿದ ರೀತಿ ಭಿನ್ನವಾಗಿರಬಹುದು ಕೆಲವು ನಿಯತಾಂಕಗಳನ್ನು ಸಣ್ಣ ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿರುವಂತೆ ದೊಡ್ಡ ಪ್ರಮಾಣದಲ್ಲಿ ಇರಿಸುವುದರ ಮೂಲಕ ಸ್ಕೇಲ್ ಅಪ್ ಮಾಡಲಾಗುತ್ತದೆ ಆದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಸೂಕ್ತವಾದ ನಿಯತಾಂಕಗಳನ್ನು ಸಣ್ಣ ಪ್ರಮಾಣದಲ್ಲಿ ಪರಿಣಾಮಕಾರಿಯಾದವುಗಳಂತೆಯೇ ಇಡಲಾಗುತ್ತದೆ ಇವುಗಳನ್ನು ಸ್ಕೇಲ್ ಅಪ್ ಮಾನದಂಡ ಎಂದು ಕರೆಯಲಾಗುತ್ತದೆ ಸ್ಕೇಲ್ ಅಪ್ ಮಾನದಂಡಗಳ ಸಮಯದಲ್ಲಿ ನಾವು ಯಾವುದನ್ನೂ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಮತ್ತು ಅದನ್ನು ಸ್ಕೇಲ್ ಅಪ್ ಮಾನದಂಡವಾಗಿ ಹೊಂದಬಹುದು ನಿಮಗೆ ತಿಳಿದಿದೆ ಇಂಪೆಲ್ಲೆರ್ ನ ವ್ಯಾಸವು ಒಂದೇ ಆಗಿರಬೇಕು ಎಂದು ನಾವು ಹೇಳಲು ಸಾಧ್ಯವಿಲ್ಲ ಅದು ಕೆಲಸ ಮಾಡುವುದಿಲ್ಲ ಅಥವಾ ನಾವು ಅದನ್ನು ಹೇಳಬಾರದು ಬಹುಶಃ ಶಾಫ್ಟ್ ವ್ಯಾಸವು ಒಂದೇ ಆಗಿರಬೇಕು ಹಾಗಾದರೆ ಅದು ಯಾವುದೇ ಅರ್ಥವಿಲ್ಲ ಆದ್ದರಿಂದ ಸೂಕ್ತವಾದ ವಿಷಯಗಳು ಎರಡು ಹಂತಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಹಾಗೆಯೇ ದೊಡ್ಡ ಪ್ರಮಾಣದಲ್ಲಿ ಒಂದೇ ಆಗಿರಬೇಕು ಸಾಮಾನ್ಯವಾಗಿ ಕಂಡುಬರುವುದು ಜಿಯೋಮೆಟ್ರಿ ಯ ನಿಯತಾಂಕಗಳನ್ನು ಕರೆಯುವ ಸಮಾನತೆ ಮತ್ತು ಕಾರ್ಯಾಚರಣೆಯ ನಿಯತಾಂಕಗಳ ಸಮಾನತೆ ಮತ್ತು ಈ ಎರಡನ್ನೂ ತೋರಿಸಲು ಅಥವಾ ಇವುಗಳ ಮೇಲಿನ ಮೇಲ್ಮೈ ಮಟ್ಟದ ಮಾಹಿತಿಯನ್ನು ನೋಡಲು ನಾವು ಸ್ಟರ್ಡ್ ಟ್ಯಾಂಕ್ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮೊದಲಿಗೆ ಜಿಯೋಮೆಟ್ರಿ ಯ ಹೋಲಿಕೆ ನೋಡೋಣ ಸ್ಟರ್ಡ್ ಟ್ಯಾಂಕ್ ಇದ್ದಾಗ ಇದು ಸ್ಟರ್ಡ್ ಟ್ಯಾಂಕ್ ಆಯತ ವಾಸ್ತವವಾಗಿ ಇದು ಸಿಲಿಂಡರ್ ಆಗಿದೆ ಇದು ಟ್ಯಾಂಕ್ ಸ್ಟರ್ಡ್ ಟ್ಯಾಂಕ್ ಇದು ಇಂಪೆಲ್ಲೆರ್ ಮತ್ತು ಇದು ಇಂಪೆಲ್ಲರ್ ಶಾಫ್ಟ್ ಇಂಪೆಲ್ಲರ್ ಬ್ಲೇಡ್ಗಳು ವಿವಿಧ ಆಯಾಮಗಳನ್ನು ಇಲ್ಲಿ ನೀಡಲಾಗಿದೆ ಡಿಐ ಒಂದರ ವ್ಯಾಸ ಒಂದು ಇಂಪೆಲ್ಲೆರ್ ತುದಿ ವ್ಯಾಸವಾಗಿ ವಿರುದ್ಧವಾದ ಇಂಪೆಲ್ಲೆರ್ ತುದಿಗೆ ಡಬ್ಲ್ಯೂ ಎಂಬುದು ಇಂಪೆಲ್ಲೆರ್ ಅಗಲ ಎಲ್ ಎನ್ನುವುದು ಇಂಪೆಲ್ಲೆರ್ ಬ್ಲೇಡ್ ನ ಉದ್ದವಾಗಿದೆ ಸಿ ಎಂದರೆ ಟ್ಯಾಂಕ್ ಕೆಳಗಿನಿಂದ ಇಂಪೆಲ್ಲೆರ್ ಮಧ್ಯದ ಅಂತರ ಕೇವಲ ಒಂದು ಸೆಟ್ ಅನ್ನು ಬಳಸಲಾಗುತ್ತದೆ ನಾವು ಇದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತೇವೆ ಡಿ ಎಂಬುದು ಪಾತ್ರೆಯ ವ್ಯಾಸ ಎಚ್ ಎಂಬುದು ದ್ರವದ ಎತ್ತರ ಇದರಲ್ಲಿ ಪಾತ್ರೆಯನ್ನು ಇಡಲಾಗುತ್ತದೆ ಮತ್ತು ಬಿ ಅನ್ನು ಬ್ಯಾಫಲ್ ಎಂದು ಕರೆಯಲಾಗುತ್ತದೆ ಬ್ಯಾಫಲ್ ಸಾಮಾನ್ಯವಾಗಿ ಸುಮಾರು ನಾಲ್ಕು ಅಥವಾ ಆರು ಬ್ಯಾಫಲ್ ಗಳಿವೆ ಅಡೆತಡೆಗಳನ್ನು ಬಳಸಿಕೊಳ್ಳಲಾಗುತ್ತದೆ ಏಕೆಂದರೆ ನೀವು ದ್ರವವನ್ನು ತಿರುಗಿಸಿದಾಗ ಏನಾಗಬಹುದು ಎಂದರೆ ದ್ರವವನ್ನು ತಿರುಗಿಸಲು ನೀವು ಇಂಪೆಲ್ಲೆರ್ ಬಳಸಿದಾಗ ಒಂದು ಸುಳಿಯು ರೂಪುಗೊಳ್ಳುತ್ತದೆ ಆದ್ದರಿಂದ ದ್ರವವು ಈ ರೀತಿಯಾಗಿರುತ್ತದೆ ಅದು ತುಂಬಾ ಅಪೇಕ್ಷಣೀಯವಲ್ಲ ಸುಳಿಯ ರಚನೆಯನ್ನು ನಿಲ್ಲಿಸಲು ನೀವು ಪಟ್ಟಿಗಳನ್ನು ಹೊಂದಿದ್ದರೆ ತೆಳುವಾದ ಪಟ್ಟಿಗಳು ವಿರುದ್ಧ ವ್ಯಾಸದಲ್ಲಿ ಸುಮಾರು ನಾಲ್ಕು ಪಟ್ಟಿಗಳಿವೆ ಆ ಪಟ್ಟಿಗಳು ಲೋಹದ ಪಟ್ಟಿಗಳು ಈ ಸುಳಿಯ ರಚನೆಯನ್ನು ನಿಲ್ಲಿಸಬಹುದು ಅದು ಈ ಅಡೆತಡೆಯ ಕಾರ್ಯವಾಗಿದೆ ಆದ್ದರಿಂದ ಜಿಯೋಮೆಟ್ರಿ ಯ ಹೋಲಿಕೆಗಾಗಿ ಇವುಗಳನ್ನು ಪರಿಗಣಿಸಲಾಗುತ್ತದೆ ವ್ಯಾಸ ಅನುಪಾತಕ್ಕೆ ಎತ್ತರ ಒಂದು ಆಗಿರಬೇಕು ಸ್ಟರ್ಡ್ ಟ್ಯಾಂಕ್ ಗಳ ಸಂದರ್ಭದಲ್ಲಿ ಇವುಗಳು ಬಹಳ ಪ್ರಮಾಣಿತವಾಗಿವೆ ನಾವು ಇದನ್ನು ಕೆಳಕ್ಕೆ ತೆಗೆದುಕೊಂಡರೆ ಎಚ್ ಬೈ ಡಿ ಒಂದು ಆಗಿರಬೇಕು ಡಿಐ ಇಂಪೆಲ್ಲರ್ ವ್ಯಾಸ ತುದಿಯಿಂದ ತುದಿಗೆ ಟ್ಯಾಂಕ್ ವ್ಯಾಸದಿಂದ ಭಾಗಿಸಿ ಮೂರನೇ ಒಂದು ಭಾಗ ಇರಬೇಕು ಡಿಐ ಬೈ ಡಿ ಒಂದು ಬೈ ಮೂರು ಬಿ ಟ್ಯಾಂಕ್ ನ ವ್ಯಾಸದಿಂದ ಭಾಗಿಸಲಾದ ಬ್ಯಾಫಲ್ ದಪ್ಪವು ಒಂದರಿಂದ ಹನ್ನೆರಡು ಆಗಿದೆ ಇದನ್ನು ಸಣ್ಣ ಪ್ರಮಾಣದಲ್ಲಿ ಮತ್ತು ಜಿಯೋಮೆಟ್ರಿ ಯ ಹೋಲಿಕೆಗಾಗಿ ದೊಡ್ಡ ಪ್ರಮಾಣದಲ್ಲಿ ಸ್ಥಿರವಾಗಿ ನಿರ್ವಹಿಸಬೇಕು ಸಿ ಇದು ಇಂಪೆಲ್ಲೆರ್ ಕೆಳಗಿನಿಂದ ತೊಟ್ಟಿಯ ಕೆಳಭಾಗದಿಂದ ಇಂಪೆಲ್ಲೆರ್ ಮಧ್ಯಕ್ಕೆ ವ್ಯಾಸಕ್ಕೆ ಇರುವ ಅಂತರವಾಗಿದೆ ಅನುಪಾತವು ಒಂದರಿಂದ ಮೂರು ಆಗಿರಬೇಕು ಅಲ್ಲದೆ ಡಬ್ಲ್ಯೂ ಇಂಪೆಲ್ಲರ್ ವ್ಯಾಸದಿಂದ ಭಾಗಿಸಲ್ಪಟ್ಟ ಇಂಪೆಲ್ಲರ್ ಬ್ಲೇಡ್ ನ ಅಗಲವು ಐದನೇ ಮತ್ತು ಎಲ್ ಇಂಪೆಲ್ಲರ್ ವ್ಯಾಸದಿಂದ ಇಂಪೆಲ್ಲರ್ ಬ್ಲೇಡ್ ನ ಉದ್ದವು ನಾಲ್ಕನೇ ಒಂದು ಭಾಗವಾಗಿರಬೇಕು ಆದ್ದರಿಂದ ಟ್ಯಾಂಕ್ ವ್ಯಾಸದೊಂದಿಗೆ ಸಾಮಾನ್ಯೀಕರಿಸಿದ ನಾಲ್ಕು ಮಾನದಂಡಗಳಿವೆ HD1 DiD13 BD112 CD13 ಮತ್ತು ಇಂಪೆಲ್ಲರ್ ವ್ಯಾಸವನ್ನು ಆಧರಿಸಿದ ಎರಡು ವಿಚಾರಗಳಿವೆ ಇವೆ WDi15 LDi14 ಆದ್ದರಿಂದ ಈ ಎರಡು ವಿಷಯಗಳನ್ನು ಒಂದೇ ರೀತಿ ನಿರ್ವಹಿಸುವವರೆಗೆ ಇವುಗಳನ್ನು ಸಣ್ಣ ಪ್ರಮಾಣದಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಯ್ಕೆ ಮಾಡಲಾಗುತ್ತದೆ ನಮಗೆ ಜಿಯೋಮೆಟ್ರಿ ಯ ಹೋಲಿಕೆ ಇರುತ್ತದೆ ಕಾರ್ಯಾಚರಣೆಯ ಹೋಲಿಕೆಗಾಗಿ ಸ್ಥಿರವಾದ KLa ಅನ್ನು ಕಾಪಾಡಿಕೊಳ್ಳುವ ಬಗ್ಗೆ ನೋಡೋಣ ನಾವು KLa ಅನ್ನು ನೋಡಿದ್ದೇವೆ ಮತ್ತು ಇದು ಒಂದು ಪ್ರಮುಖ ಸ್ಕೇಲ್ ಅಪ್ ನಿಯತಾಂಕವಾಗಿದೆ ಸಣ್ಣ ಮತ್ತು ದೊಡ್ಡ ಮಾಪಕಗಳಲ್ಲಿ KLa ನ ಸ್ಥಿರ ವಾಲ್ಯೂಮೆಟ್ರಿಕ್ ಮಾಸ್ ಟ್ರಾನ್ಸ್ಫರ್ ಗುಣಾಂಕವನ್ನು ನಿರ್ವಹಿಸುವುದನ್ನ ನೋಡೋಣ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಪಿವಿ PV ನಿರಂತರ ವಿದ್ಯುತ್ ಬಳಕೆಗಾಗಿ ನೋಡೋಣ ನಾವು ನಿರಂತರ ಇಂಪೆಲ್ಲೆರ್ ತುದಿಯ ವೇಗವನ್ನು ನೋಡೋಣ ಇಂಪೆಲ್ಲೆರ್ ತುದಿ ನಿಮಗೆ ತಿಳಿದಿದೆ ಇಂಪೆಲ್ಲೆರ್ ವ್ಯಾಸವು ಡಿಐ ಆಗಿದ್ದು πDi ಅದು ವೃತ್ತ ಆಗಿದೆ ಅಂದರೆ ಪ್ರಯಾಣಿಸುವ ದೂರ ಆಗಿದೆ ಇದು ಟೈಮ್ಸ್ ಏನ್ ಆರ್ಪಿಎಂ ಇಂಪೆಲ್ಲೆರ್ ವೇಗವು ಕಡಿಮೆ ಮಟ್ಟದಲ್ಲಿ ಮತ್ತು ಉನ್ನತ ಮಟ್ಟದಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಿರವಾಗಿರಿಸಬೇಕಾದ ಮಾರ್ಪುಕ ವನ್ನು ನಿಮಗೆ ನೀಡುತ್ತದೆ ಅಲ್ಲದೆ ಜೈವಿಕರಿಯಾಕ್ಟರ್ ನಲ್ಲಿ ಸ್ಥಿರವಾಗಿ ಕರಗಿದ ಆಮ್ಲಜನಕದ ಸಾಂದ್ರತೆ ಮತ್ತು ಸ್ಥಿರವಾದ ರೆನಾಲ್ಡ್ಸ್ ಸಂಖ್ಯೆಯನ್ನು ನೋಡೋಣ ಉದ್ಯಮ ಮತ್ತು ವಾಸ್ತವವಾಗಿ ಕೆಲವನ್ನು ನೋಡಲಾಗುತ್ತದೆ ಇವು ಸಾಮಾನ್ಯವಾಗಿದೆ 2009 ರಲ್ಲಿ ಗಾರ್ಸಿಯಾ ಓಚೋವಾ ಮತ್ತು ಗೊಮೆಜ್ ಅವರ ಈ ಸಂಶೋಧನಾ ಪ್ರಬಂಧವನ್ನು ಬಯೋಟೆಕ್ನಾಲಜಿ ಅಡ್ವಾನ್ಸಸ್ ನಲ್ಲಿ ಪ್ರಕಟಿಸಲಾಗಿದೆ ಅದರ ಶೀರ್ಷಿಕೆ ಜೈವಿಕರಿಯಾಕ್ಟರ್ ಸ್ಕೇಲ್ ಅಪ್ ಮತ್ತು ಸೂಕ್ಷ್ಮಜೀವಿಯ ಪ್ರಕ್ರಿಯೆಗಳಲ್ಲಿ ಆಮ್ಲಜನಕದ ವರ್ಗಾವಣೆಯ ಪ್ರಮಾಣ ಒಂದು ಅವಲೋಕನ ಉದ್ಯಮದಲ್ಲಿ ಸಾಮಾನ್ಯವಾಗಿ ಈ ಸ್ಕೇಲ್ ಅಪ್ ಅನ್ನು ಮೂವತ್ತು ಪ್ರತಿಶತದಷ್ಟು KLa ಆಧಾರದ ಮೇಲೆ ಮಾಡಲಾಗುತ್ತದೆ ಪ್ರತಿ ಯೂನಿಟ್ ವಾಲ್ಯೂಮ್ ಆಧಾರದ ಮೇಲೆ ನಿರಂತರ ವಿದ್ಯುತ್ ಬಳಕೆಯ ಮೇಲೆ ಸಮಯದ ಮೂವತ್ತು ಪ್ರತಿಶತದಷ್ಟು ಸ್ಥಿರ ಇಂಪೆಲ್ಲರ್ ಟಿಪ್ ಸ್ಪೀಡ್ ಸಮಯದ ಇಪ್ಪತ್ತು ಪ್ರತಿಶತದಷ್ಟು ಸ್ಥಿರ ಡಿಒ DO ಮೌಲ್ಯವು ಸಮಯದ ಇಪ್ಪತ್ತು ಪ್ರತಿಶತದಷ್ಟು ಅಂದರೆ ಸಾಮಾನ್ಯವಾಗಿ ಇವುಗಳು ಉದ್ಯಮದಲ್ಲಿ ಸ್ಕೇಲ್ ಅಪ್ ಗಾಗಿ ಆಯ್ಕೆಮಾಡಿದ ನಿಯತಾಂಕಗಳು ಎರಡು ಮಾಪಕಗಳ ಸೂಕ್ಷ್ಮಪರಿಸರದ ಸಮಾನತೆಯು ಕಷ್ಟಕರವಾಗಿರುತ್ತದೆ ನಿಮಗೆ ತಿಳಿದಿದೆ ಜೀವಕೋಶಗಳು ಉತ್ಪನ್ನವನ್ನು ಉತ್ಪಾದಿಸುವ ನಿಜವಾದ ಕಾರ್ಖಾನೆಗಳು ಆದ್ದರಿಂದ ಪ್ರತಿ ಜೀವಕೋಶದ ಸೂಕ್ಷ್ಮಪರಿಸರ ಅಥವಾ ಪರಿಸರವನ್ನು ಒಂದೇ ಮಟ್ಟದ ಕಾರ್ಯಕ್ಷಮತೆಯನ್ನು ನಿರೀಕ್ಷಿಸಲು ಈ ಎರಡು ಹಂತಗಳಲ್ಲಿ ಒಂದೇ ರೀತಿಯಾಗಿರಿಸಬೇಕಾಗುತ್ತದೆ ಇದು ಕಷ್ಟ ಆದ್ದರಿಂದ ಮಾನದಂಡಗಳು ಸಾಮಾನ್ಯವಾಗಿ ಕೆಲಸ ಮಾಡುತ್ತವೆ ಆದರೆ ಅವು ಸಾರ್ವಕಾಲಿಕ ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ನಾವು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಅದು ಕಾರ್ಯನಿರ್ವಹಿಸುತ್ತದೆ ಎಂದು ಭಾವಿಸುತ್ತೇವೆ ಅದು ಕೆಲಸ ಮಾಡದಿದ್ದರೆ ನಾವು ಕೋಶ ಮಟ್ಟದಲ್ಲಿ ಹೋಗಿ ವಿಷಯಗಳನ್ನು ಅರ್ಥಮಾಡಿಕೊಳ್ಳಬೇಕು ವಾಸ್ತವವಾಗಿ ಮುಂದಿನ ಮಾಡ್ಯೂಲ್ ಎಲ್ಲದರ ಬಗ್ಗೆಯೂ ಇದೆ ಉದ್ಯಮದ ದೃಷ್ಟಿಕೋನದಿಂದಲೂ ಸಹ ಸೂಕ್ಷ್ಮ ಮಟ್ಟದಲ್ಲಿ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಇದು ಕೆಲವು ತಾರ್ಕಿಕತೆಯನ್ನು ಒದಗಿಸುತ್ತದೆ ನಾವು ಹೇಳಿದಂತೆ ಸೂಕ್ಷ್ಮಪರಿಸರವು ಮುಖ್ಯವಾಗಿದೆ ಏಕೆಂದರೆ ಜೀವಕೋಶಗಳು ನಿಜವಾದ ಕಾರ್ಖಾನೆಗಳು ಸೂಕ್ಷ್ಮಪರಿಸರದಿಂದ ಪ್ರಭಾವಿತವಾಗಿವೆ ಸ್ಕೇಲ್ ಅಪ್ ಇನ್ನೂ ಒಂದು ಕಲೆ ಇಂದಿಗೂ ಅದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ ಮತ್ತು ಅದನ್ನು ಫರ್ಮ್ ಸೈನ್ಸ್ ಗೆ ತರಲು ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗಿದೆ ನಾವು ಸ್ಕೇಲ್ ಅಪ್ ಬಗ್ಗೆ ಮಾತನಾಡಿದ್ದೇವೆ ಸ್ಕೇಲ್ ಡೌನ್ ಆರಂಭದಲ್ಲಿ ಸ್ವಲ್ಪ ವಿಚಿತ್ರ ಎಂದು ತೋರುತ್ತದೆ ಏಕೆಂದರೆ ಸಾಮಾನ್ಯವಾಗಿ ನೀವು ಸ್ಕೇಲ್ ಅಪ್ ಬಗ್ಗೆ ಕೇಳುತ್ತೀರಿ ಸ್ಕೇಲ್ ಡೌನ್ ಬಗ್ಗೆ ಕೇಳಿರುವುದಿಲ್ಲ ಆದರೆ ಸ್ಕೇಲ್ ಡೌನ್ ಸಹ ಜೈವಿಕರಿಯಾಕ್ಟರ್ ಗಳಲ್ಲಿ ಮುಖ್ಯವಾಗಿದೆ ಇದು ಈ ರೀತಿಯಾಗಿದೆ ನಾವು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಪ್ರಕ್ರಿಯೆಯನ್ನು ದೊಡ್ಡ ಪ್ರಮಾಣದಲ್ಲಿ ಸುಧಾರಿಸಲು ನಾವು ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗಿದೆ ಆದರೆ ಅವು ಉತ್ಪಾದನೆಗೆ ಸಿಲುಕಿಕೊಂಡಿರಬಹುದು ಅವುಗಳನ್ನು ಉತ್ಪಾದನೆಗೆ ನಿರಂತರವಾಗಿ ಬಳಸಬಹುದು ಆದ್ದರಿಂದ ನೀವು ದೊಡ್ಡ ಪ್ರಮಾಣದಲ್ಲಿ ಪ್ರಯೋಗಗಳನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ಸಾಮಾನ್ಯವಾಗಿ ಈ ಪ್ರಯೋಗಗಳನ್ನು ಮಾಡಲು ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಲು ಬಯಸುವುದಿಲ್ಲ ಪ್ರಯೋಗವು ಕಾರ್ಯನಿರ್ವಹಿಸದಿದ್ದರೆ ಏನಾಗಬಹುದು ನಂತರ ಆ ಪ್ರಯೋಗವನ್ನು ಪ್ರಯತ್ನಿಸುವುದರೊಂದಿಗೆ ಸಂಬಂಧಿಸಿದ ಸಂಪೂರ್ಣ ವೆಚ್ಚವನ್ನು ನೀವು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ಏನು ಮಾಡಲಾಗುತ್ತದೆ ಎಂದರೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿನಿಧಿಸಲು ವಸ್ತುಗಳನ್ನು ಸಣ್ಣ ಪ್ರಮಾಣದಲ್ಲಿ ನಿರ್ಮಿಸಲಾಗಿದೆ ತದನಂತರ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಾವೆ ಎಂಬ ವಿಶ್ವಾಸದಿಂದ ಸಣ್ಣ ಪ್ರಮಾಣದಲ್ಲಿ ಪ್ರಯೋಗಗಳನ್ನು ಮಾಡಬಹುದು ತದನಂತರ ನೀವು ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಗತಗೊಳಿಸಬಹುದು ಆದ್ದರಿಂದ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯನ್ನು ಸುಧಾರಿಸಲು ಸಂಭಾವ್ಯ ತಂತ್ರಗಳನ್ನು ಅಧ್ಯಯನ ಮಾಡಲು ಮಾಧ್ಯಮ ಸಂಯೋಜನೆಯಲ್ಲಿನ ಬದಲಾವಣೆಗಳನ್ನು ಅಧ್ಯಯನ ಮಾಡಲು ಜೈವಿಕರಿಯಾಕ್ಟರ್ ಗಳಲ್ಲಿ ಸ್ಕೇಲ್ ಡೌನ್ ಸಹ ಒಂದು ಪ್ರಮುಖ ಅಂಶವಾಗಿದೆ ಉದಾಹರಣೆಗೆ ಅದೇ ಪದಾರ್ಥಗಳ ಹೊಸ ಬ್ಯಾಚ್ ಅನ್ನು ಸಹ ಸ್ಕೇಲ್ ಡೌನ್ ಮಟ್ಟದಲ್ಲಿ ಪರೀಕ್ಷಿಸಲಾಗುತ್ತದೆ ಹೊಸ ಅಥವಾ ಮಾರ್ಪಡಿಸಿದ ಉತ್ಪಾದನಾ ತಳಿಗಳನ್ನು ಮೊದಲು ಸ್ಕೇಲ್ ಡೌನ್ ಮಟ್ಟದಲ್ಲಿ ಪ್ರಯತ್ನಿಸಲಾಗುತ್ತದೆ ಆಪರೇಟಿಂಗ್ ಷರತ್ತುಗಳಾದ ಇನಾಕ್ಯುಲಮ್ ಮಟ್ಟಗಳು ಆಂಟಿಫೊಮ್ ಬಳಕೆ ಕರಗಿದ ಆಮ್ಲಜನಕದ ಮಟ್ಟ ಇತ್ಯಾದಿ ಮತ್ತು ಉತ್ಪಾದನಾ ಜೈವಿಕರಿಯಾಕ್ಟರ್ ನಿಂದ ಸಮಯ ತೆಗೆದುಕೊಳ್ಳದೆ ಕೋಶ ಬೆಳವಣಿಗೆಗೆ ಬೇಕಾದ ಉತ್ಪನ್ನಗಳಿಗೆ ಹೊಸ ಕಾರ್ಯಾಚರಣಾ ಕಾರ್ಯವಿಧಾನಗಳ ಮೌಲ್ಯಮಾಪನ ಮಾಡುವಂತಹುದು ಈ ಎಲ್ಲಾ ಸಂದರ್ಭಗಳಲ್ಲಿ ಸ್ಕೇಲ್ ಡೌನ್ ಮುಖ್ಯವಾಗುತ್ತದೆ ಆದ್ದರಿಂದ ಪರಿಣಾಮಕಾರಿಯಾದ ಸ್ಕೇಲ್ ಡೌನ್ ಮಾಡಿದ್ದರೆ ಒಂದೇ ಸಮಯದಲ್ಲಿ ಅನೇಕ ಚಿಕಣಿ ಜೈವಿಕರಿಯಾಕ್ಟರ್ ಗಳಲ್ಲಿ ಬಹು ತಂತ್ರಗಳನ್ನು ವೇಗವಾಗಿ ಸ್ಕ್ರೀನಿಂಗ್ ಮಾಡುವುದು ಸಹ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಸಣ್ಣ ಸಣ್ಣ ರಿಯಾಕ್ಟರ್ ಗಳಲ್ಲಿ ವಿವಿಧ ವಿಷಯಗಳನ್ನು ಪ್ರದರ್ಶಿಸುತ್ತೀರಿ ಎಂದಾದರೆ ಅವೆಲ್ಲವೂ ದೊಡ್ಡ ಪ್ರಮಾಣದಲ್ಲಿ ಪ್ರತಿನಿಧಿಗಳ ಪರಿಸ್ಥಿತಿಗಳಿಗೆ ಒಡ್ಡಿ ಕೊಂಡಿರುತ್ತವೆ ಮತ್ತು ಸ್ಕೇಲ್ ಡೌನ್ ಪ್ರಕ್ರಿಯೆಯ ಫಲಿತಾಂಶಗಳೊಂದಿಗೆ ವಿಶೇಷವಾಗಿ ಉದ್ಯಮ ಮಟ್ಟದಲ್ಲಿ ಹೆಚ್ಚಿನ ವಿಶ್ವಾಸವಿದೆ ಇಲ್ಲಿ ಎರಡು ಸಂಶೋಧನಾ ಪತ್ರಿಕೆಗಳಿವೆ ಇವುಗಳ ಬಗ್ಗೆ ನಾನು ಗಮನ ಸೆಳೆಯಲು ಬಯಸುತ್ತೇನೆ ಉಲ್ಲೇಖ ದಾಖಲೆಗಳಲ್ಲಿ ಇವುಗಳನ್ನು ನಿಮಗೆ ನೀಡಲಾಗಿದೆ ಸಂಖ್ಯೆ ಇಪ್ಪತ್ತೇಳು ಸ್ಕೇಲ್ ಅಪ್ ಬಗ್ಗೆ ಇದೆ ಗಾರ್ಸಿಯಾ ಓಚೋವಾ ಈ ಬಗ್ಗೆ ನಾವು ಮಾತನಾಡಿದ್ದೇವೆ ಸಂಖ್ಯೆ ಇಪ್ಪತ್ತೆಂಟು ಜೈವಿಕರಿಯಾಕ್ಟರ್ ಸ್ಕೇಲ್ ಡೌನ್ ಬಗ್ಗೆ ಇದೆ ಪಾಲೋಮರೆಸ್ ಮತ್ತು ಇತರರು ಪಾಲೋಮರೆಸ್ ಲಾರಾ ಮತ್ತು ಆಕ್ಟೇವಿಯೊ ರಾಮಿರೆಜ್ 2010 ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ ಯಲ್ಲಿ ಜೈವಿಕರಿಯಾಕ್ಟರ್ ಸ್ಕೇಲ್ ಡೌನ್ ನಲ್ಲಿದೆ ಈ ವೆಬ್ಸೈಟ್ ನಲ್ಲಿ ಸ್ಕೇಲ್ ಡೌನ್ ನಲ್ಲಿನ ಊರ್ಜಿತಗೊಳಿಸುವಿಕೆಯ ಬಗ್ಗೆ ನೀಡಲಾಗಿದೆ ನೀವು ಈ ವೆಬ್ಸೈಟ್ ಅನ್ನು ಪರಿಶೀಲಿಸಬಹುದು ಇದಿಷ್ಟು ಮಾಡ್ಯೂಲ್ ನಾಲ್ಕರ ಬಗ್ಗೆ ಆಯಿತು ನಾಲ್ಕನೇ ಮಾಡ್ಯೂಲ್ ನಲ್ಲಿ ನಾವು ಕೆಲವು ಜೈವಿಕರಿಯಾಕ್ಟರ್ ಪರಿಸರ ನಿಯತಾಂಕಗಳ ಪರಿಣಾಮವನ್ನು ಜೈವಿಕರಿಯಾಕ್ಟರ್ ಕೋಶ ಬೆಳವಣಿಗೆಗಳ ಮೇಲೆ ಮತ್ತು ಆ ಮೂಲಕ ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯನ್ನು ನೋಡಿದ್ದೇವೆ ತಾಪಮಾನ ಪಿಹೆಚ್ ಮಾಧ್ಯಮ ಸಂಯೋಜನೆ ಅಜಿಟೇಷನ್ ಮತ್ತು ಗಾಳಿಯ ಮಟ್ಟಗಳು ಮತ್ತು ಕರಗಿದ ಆಮ್ಲಜನಕದ ಮಟ್ಟಗಳ ಬಗ್ಗೆ ನಾವು ನೋಡಿದ್ದೇವೆ ಕರಗಿದ ಆಮ್ಲಜನಕದ ಮಟ್ಟದ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ನೋಡಿದೆವು ನಂತರ ನಾವು ಮಾಡ್ಯೂಲ್ ನಾಲ್ಕರಲ್ಲಿ ಜೈವಿಕರಿಯಾಕ್ಟರ್ ಗಳ ಸ್ಕೇಲ್ ಅಪ್ ಮತ್ತು ಸ್ಕೇಲ್ ಡೌನ್ ಅನ್ನು ಸಹ ನೋಡಿದ್ದೇವೆ ಆದ್ದರಿಂದ ನಾವು ಮತ್ತೆ ಭೇಟಿಯಾದಾಗ ಮಾಡ್ಯೂಲ್ ಐದನ್ನು ತೆಗೆದುಕೊಳ್ಳೋಣ ಅದು ಈ ಕೋರ್ಸ್ ನ ಕೊನೆಯ ಮಾಡ್ಯೂಲ್ ಆಗಿರುತ್ತದೆ ಮತ್ತೆ ಸಿಗೋಣ